ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಕೆಲವು ಉಪನ್ಯಾಸಗಳಲ್ಲಿ ನಾವು ಮೂರು ವಿಭಿನ್ನ ಅಂಶಗಳನ್ನು ನಿರ್ದಿಷ್ಟವಾಗಿ ಕೇಂದ್ರೀಕರಿಸುವ ವಿಭಿನ್ನ ವಲಸೆಯ ವಿಧಾನಗಳ ಬಗ್ಗೆ ಚರ್ಚಿಸಿದ್ದೇವೆ ಮಿಸೆಂಕೈಮಲ್ ವಲಸೆಯ ಕೆಲವು ಉದಾಹರಣೆ ಮತ್ತು ಆಕ್ಟಿನ್ ಡೈನಾಮಿಕ್ಸ್ ಮಿಸೆಂಕೈಮಲ್ ವಲಸೆಯನ್ನು ಹೇಗೆ ಓಡಿಸುತ್ತದೆ ಮತ್ತು ಅಮೀಬಾಯ್ಡಲ್ ವಲಸೆಯ ಬಗ್ಗೆ ಅಧ್ಯಯನ ಮತ್ತು ಸಾಮೂಹಿಕ ಕೋಶಗಳ ಸ್ಥಳಾಂತರದ ಕುರಿತು ಮತ್ತೊಂದು ಅಧ್ಯಯನ ಮಾಡಿದ್ದೇವೆ ಹಿಂದಿನ ಉಪನ್ಯಾಸದಲ್ಲಿ ನಾನು ಲೀಡರ್ ಮತ್ತು ಅನುಯಾಯಿ ಕೋಶಗಳ ಮೇಲೆ ಕೇಂದ್ರೀಕರಿಸಿದ್ದೇನೆ ಮತ್ತು ನೀವು ಎಪಿಥೇಲಿಯಲ್ ಕೋಶಗಳನ್ನು ಮಾದರಿ ಪ್ರದೇಶಗಳಲ್ಲಿ ಸೀಮಿತಗೊಳಿಸಿದಾಗ ಸುಸಂಬದ್ಧ ಕೋನೀಯ ತಿರುಗುವಿಕೆ ಎಂದು ಈ ವಿದ್ಯಮಾನವನ್ನು ಕರೆಯಲ್ಪಡುತ್ತದೆ ಓದುವ ನಿಯೋಜನೆಯ ಭಾಗವಾಗಿ ಈ ಎರಡು ಪತ್ರಿಕೆಗಳನ್ನು ಉಲ್ಲೇಖಿಸಲು ಬಯಸುತ್ತೇನೆ ಮೊದಲನೆಯದು ಪಿಎನ್ಎಎಸ್ ಪತ್ರಿಕೆಯಾಗಿದ್ದು ಗಾಯದ ಗುಣಪಡಿಸುವಿಕೆಯನ್ನು ಅಧ್ಯಯನ ಮಾಡಲು ಕೊರೆಯಚ್ಚುಗಳನ್ನು ಬಳಸುವ ಬಗ್ಗೆ ನಾವು ಚರ್ಚಿಸಿದ್ದೆವು ಮತ್ತು ಈ ಎರಡನೆಯ ಪತ್ರಿಕೆಯಲ್ಲಿ ನಾನು ಸುಸಂಬದ್ಧ ಕೋನೀಯ ತಿರುಗುವಿಕೆಯ ಬಗ್ಗೆ ಚರ್ಚಿಸಿದ್ದೇನೆ ಮತ್ತು ಈ ಚರ್ಚೆಯನ್ನು ಹೆಚ್ಚು ವಿವರವಾಗಿ ಓದಬೇಕೆಂದು ನಾನು ವಿನಂತಿಸುತ್ತೀನಿ ನಮ್ಮ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಮತ್ತು ಈಗ ಕೋಶ ವರ್ತನೆಯ ಇತರ ಕೆಲವು ಅಂಶಗಳಿಗೆ ವಲಸೆಯಿಂದ ಬದಲಾಯಿಸಿ ನಿರ್ದಿಷ್ಟವಾಗಿ ಹೇಳುವುದಾದರೆ ನಾನು ಕಾಂಡಕೋಶಗಳ ನಡವಳಿಕೆಯಿಂದ ಅಥವಾ ಕಾಂಡಕೋಶಗಳ ಮೆಕ್ಯಾನೊಬಯಾಲಜಿ ಯಿಂದ ಪ್ರಾರಂಭಿಸಿ ರೋಗಗಳ ಮೆಕ್ಯಾನೊಬಯಾಲಜಿ ವರೆಗೆ ಮುಂದಿನ ಎರಡು ವಾರಗಳಲ್ಲಿ ಚರ್ಚೆಯನ್ನು ಮಾಡುತ್ತೇನೆ ಇಂದು ನಾವು ಕಾಂಡಕೋಶಗಳ ಮೆಕ್ಯಾನೊಬಯಾಲಜಿ ಬಗ್ಗೆ ಚರ್ಚಿಸಲು ಪ್ರಾರಂಭಿಸೋಣ ಕಾಂಡಕೋಶಗಳು ಯಾವುವು ಕಾಂಡಕೋಶಗಳು ಆಂಡಿಫರೆನ್ಷಿಯೇಟಡ್ ಜೈವಿಕ ಕೋಶಗಳಾಗಿವೆ ಹಾಗಾದರೆ ಕಾಂಡಕೋಶಗಳ ಎರಡು ಅಂಶಗಳು ಯಾವುವು ಅವುಗಳು ತಮ್ಮದೇ ಆದ ಹೆಚ್ಚಿನದನ್ನು ಉತ್ಪಾದಿಸಲು ಸ್ವಯಂ ನವೀಕರಣ ಅಥವಾ ವಿಭಜನೆ ಮಾಡಬಹುದು ಮತ್ತು ಅವು ವಿಭಿನ್ನ ಅಂಗಾಂಶಗಳ ವಿಶೇಷ ಕೋಶಗಳಾಗಿ ಪ್ರತ್ಯೇಕಿಸಬಹುದು ಸಸ್ತನಿಗಳಲ್ಲಿ ವಿಶಾಲವಾಗಿ ಎರಡು ವಿಧದ ಕಾಂಡಕೋಶಗಳಿವೆ ಭ್ರೂಣದ ಕಾಂಡಕೋಶಗಳು ಮತ್ತು ವಯಸ್ಕ ಕಾಂಡಕೋಶಗಳು ಭ್ರೂಣದ ಕಾಂಡಕೋಶಗಳು ಇಎಸ್ಸಿಗಳು ಎಂದರೇನು ಇಎಸ್ಸಿ ಗಳು ಬ್ಲಾಸ್ಟೊಸಿಸ್ಟ್ ಗಳಿಂದ ಪ್ರತ್ಯೇಕಿಸಲ್ಪಟ್ಟ ಜೀವಕೋಶಗಳಾಗಿವೆ ಈ ಭ್ರೂಣದ ಕಾಂಡಕೋಶಗಳನ್ನು ಬ್ಲಾಸ್ಟೊಸಿಸ್ಟ್ ಗಳಿಂದ ಪ್ರತ್ಯೇಕಿಸಲಾಗುತ್ತದೆ ಮತ್ತು ಇವುಗಳನ್ನು ಪ್ಲುರಿಪೊಟೆಂಟ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವು ಎಕ್ಟೋಡರ್ಮ್ ಮೆಸೊಡರ್ಮ್ ಮತ್ತು ಎಂಡೋಡರ್ಮ್ ಕೋಶಗಳನ್ನು ಉತ್ಪಾದಿಸುತ್ತವೆ ಆದ್ದರಿಂದ ಭ್ರೂಣದ ಕಾಂಡಕೋಶಗಳು ಎಲ್ಲಾ ವಿಭಿನ್ನ ಜೀವಾಣು ಪದರಗಳ ಎಲ್ಲಾ ಕೋಶಗಳನ್ನು ಉತ್ಪಾದಿಸಬಹುದು ಆದರೆ ಭ್ರೂಣದ ಕಾಂಡಕೋಶಗಳ ಬಗ್ಗೆ ಕೆಲವು ನೈತಿಕ ವಿಷಯಗಳಿವೆ ಹಾಗಾದರೆ ನೈತಿಕ ಸಮಸ್ಯೆ ಏನು ಈ ಕೋಶಗಳನ್ನು ಭ್ರೂಣದಿಂದ ಪ್ರತ್ಯೇಕಿಸಲಾಗುತ್ತದೆ ಆದ್ದರಿಂದ ಬ್ಲಾಸ್ಟೊಸಿಸ್ಟ್ ಹಂತದಿಂದ ಕೋಶಗಳನ್ನು ಪ್ರತ್ಯೇಕಿಸುವ ಮೂಲಕ ನೀವು ನಿಜವಾಗಿಯೂ ಆ ಜೀವಿಯನ್ನು ಕೊಲ್ಲುತ್ತಿದ್ದೀರಿ ಎಂದರ್ಥ ಭ್ರೂಣೀಯ ಕಾಂಡಕೋಶಗಳು ಪುನರುತ್ಪಾದಕ ಔಷಧಿ ರೆಜೆನೆರೇಟಿವ್ ಮೆಡಿಸಿನ್ ಅನ್ವಯಿಕೆಗಳಿಗೆ ಹೆಚ್ಚಿನ ಬಳಕೆಯನ್ನು ಕಂಡುಕೊಳ್ಳದ ಪ್ರಾಥಮಿಕ ಸಮಸ್ಯೆಯೆಂದರೆ ಅದು ನೈತಿಕ ಸಮಸ್ಯೆ ಇದಕ್ಕೆ ವ್ಯತಿರಿಕ್ತವಾಗಿ ವಯಸ್ಕರ ಕಾಂಡಕೋಶಗಳಿವೆ ಈ ಕಾಂಡಕೋಶಗಳು ಅನೇಕ ಸ್ಥಳಗಳಲ್ಲಿ ವಾಸಿಸುತ್ತವೆ ಮತ್ತು ಕಾಂಡಕೋಶಗಳಲ್ಲಿ ಒಂದು ಈ ಮೂಳೆ ಮಜ್ಜೆಯಿಂದ ಬಂದಿದೆ ಮತ್ತು ಇನ್ನೊಂದು ಅಡಿಪೋಸ್ ಅಂಗಾಂಶದಿಂದ ಬಂದಿದೆ ನೀವು ಅವುಗಳನ್ನು ರಕ್ತದಿಂದ ಅಥವಾ ಹೊಕ್ಕುಳಬಳ್ಳಿಯಿಂದ ಪ್ರತ್ಯೇಕಿಸಬಹುದು ಅದು ಜನನದ ನಂತರ ಪ್ರತ್ಯೇಕಿಸಬಹುದು ವಯಸ್ಕ ಕಾಂಡಕೋಶಗಳ ಪ್ರಯೋಜನವೆಂದರೆ ನೀವು ಈ ನೈತಿಕ ಅಡಚಣೆಗಳನ್ನು ಇರುವುದಿಲ್ಲ ಮತ್ತು ಈ ಕೋಶಗಳು ಸ್ವಯಂಚಾಲಿತವಾಗಿರುತ್ತವೆ ಎಂದರೆ ಇದರರ್ಥ ಅವು ನಮ್ಮ ದೇಹದಿಂದ ಪಡೆಯಬಹುದು ಮತ್ತು ಅದನ್ನು ಸಂಗ್ರಹಿಸಲು ಬಳಸಬಹುದು ಇದರಿಂದ ನೀವು ಭವಿಷ್ಯದ ಶಸ್ತ್ರಚಿಕಿತ್ಸಾ ವಿಧಾನಗಳಿಗೆ ಇದನ್ನು ಬಳಸಬಹುದು ಹಾಗು ನಿರ್ದಿಷ್ಟ ಕೋಶ ಪ್ರಕಾರಗಳಾಗಿ ಬೇರ್ಪಡಿಸಲು ಅವುಗಳನ್ನು ಮರು ಎಂಜಿನಿಯರ್ ಮಾಡಿ ಮತ್ತು ನಂತರ ಅವುಗಳನ್ನು ನಿಮ್ಮ ದೇಹಕ್ಕೆ ಮತ್ತೆ ಚುಚ್ಚುಮದ್ದು ಮೂಲಕ ಸೇರಿಸಬಹುದು ಆದ್ದರಿಂದ ಈ ಜೀವಕೋಶಗಳು ರೋಗನಿರೋಧಕ ಪ್ರತಿಕ್ರಿಯೆಯನ್ನು ಹೊರಹೊಮ್ಮಿಸುವುದಿಲ್ಲ ಏಕೆಂದರೆ ಅವು ನಿಮ್ಮ ಸ್ವಂತ ದೇಹದಿಂದ ಬಂದಿರುವಂಥಹವು ನೀವು ಅದನ್ನು ಬಳಸಬಹುದಾದ ಪುನರುತ್ಪಾದಕ ಔಷಧಿಯ ಭರವಸೆ ಇದಾಗಿದೆ ನೀವು ಇಎಸ್ ಕೋಶಗಳನ್ನು ವಯಸ್ಕ ಕಾಂಡಕೋಶಗಳೊಂದಿಗೆ ಹೋಲಿಸಿದರೆ ವ್ಯತ್ಯಾಸವಿರುತ್ತದೆ ಇಎಸ್ ಕೋಶಗಳನ್ನು ಪ್ಲುರಿಪೊಟೆಂಟ್ ಎಂದು ಕರೆಯಲಾಗುತ್ತದೆ ಯಾವುದೇ ಮೂರು ಕೋಶ ಪದರಗಳಾಗಿ ಬೇರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಅವುಗಳನ್ನು ಪ್ಲುರಿಪೊಟೆಂಟ್ ಎಂದು ಕರೆಯಲಾಗುತ್ತದೆ ಅವು ಮೂರು ಸೂಕ್ಷ್ಮಾಣು ಪದರಗಳ ಕೋಶಗಳಾಗಿ ಬೇರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ ಅವು ಎಂಡೋಡರ್ಮ್ ಅಂದರೆ ಹೊಟ್ಟೆ ಶ್ವಾಸಕೋಶ ಇತ್ಯಾದಿ ಮೆಸೊಡರ್ಮ್ ಇದು ಸ್ನಾಯು ಮೂಳೆ ಇತ್ಯಾದಿ ಅಥವಾ ಎಕ್ಟೊಡರ್ಮ್ ಎಪಿಡರ್ಮಲ್ ಮತ್ತು ನರ ಅಂಗಾಂಶಗಳನ್ನು ಒಳಗೊಂಡಿರುತ್ತದೆ ವಯಸ್ಕ ಕಾಂಡಕೋಶಗಳಿಗೆ ಹೋಲಿಸಿದರೆ ಇಎಸ್ಸಿಗಳು ಪ್ಲುರಿಪೊಟೆಂಟ್ ವಯಸ್ಕ ಕಾಂಡಕೋಶಗಳನ್ನು ಮಲ್ಟಿಪೋಟೆಂಟ್ ಎಂದು ಕರೆಯಲಾಗುತ್ತದೆ ಎಲ್ಲಾ ವಿಭಿನ್ನ ಕೋಶ ಪ್ರಕಾರಗಳಾಗಿ ಬೇರ್ಪಡಿಸುವ ಸಾಮರ್ಥ್ಯವು ಅವುಗಳಿಗೆ ಇರುವುದಿಲ್ಲ ಉದಾಹರಣೆಗೆ ನೀವು ಹೆಮಟೊಪಯಟಿಕ್ ಕಾಂಡಕೋಶ ಹೊಂದಿದ್ದರೆ ಎಚ್ಎಸ್ಸಿ ಎಂದರೆ ಹೆಮಟೊಪಯಟಿಕ್ ಕಾಂಡಕೋಶ ಎಂದರ್ಥ ಲಿಂಫೋಸೈಟ್ ಮೊನೊಸೈಟ್ ಮತ್ತು ನ್ಯೂಟ್ರೋಫಿಲ್ ಸೇರಿದಂತೆ ಇದು ಎಲ್ಲಾ ರಕ್ತ ಕಣ ಪ್ರಕಾರಗಳಿಗೆ ಕಾರಣವಾಗಬಹುದು ಆದರೆ ಇದು ಮೂಳೆ ಕೋಶಕ್ಕೆ ಕಾರಣವಾಗುವುದಿಲ್ಲ ಆದ್ದರಿಂದ ಇದನ್ನು ಮಲ್ಟಿಪೋಟೆಂಟ್ ಎಂದು ಕರೆಯಲಾಗುತ್ತದೆ ಮತ್ತು ಪ್ಲುರಿಪೊಟೆಂಟ್ ಅಥವಾ ಮಲ್ಟಿಪೋಟೆಂಟ್ ಗೆ ಹೋಲಿಸಿದರೆ ಟೊಟಿಪೊಟೆಂಟ್ ಎಂದು ಕರೆಯಲ್ಪಡುವ ಇನ್ನೊಂದು ಪ್ರಕರಣವಿದೆ ಉದಾಹರಣೆ ಜ್ಹೈಗೋಟ್ ಇವು ವೀರ್ಯ ಕೋಶಕ್ಕೂ ಕಾರಣವಾಗಬಹುದು ಆದ್ದರಿಂದ ಇದು ಸಂಪೂರ್ಣ ಟೊಟಿಪೊಟೆಂಟ್ ಇದಲ್ಲದೆ ಕಾಂಡಕೋಶ ಕ್ರಮಾನುಗತವನ್ನು ಆರಂಭದಲ್ಲಿ ಜನರಲ್ಲಿ ಚಿತ್ರಿಸಿದ ರೀತಿ ಯಾವಾಗಲೂ ಕಾಂಡಕೋಶದ ಈ ಚಕ್ರಗಳು ಇರಬಹುದು ಮತ್ತು ಅದು ಸ್ವಯಂ ನವೀಕರಣ ಅಥವಾ ವ್ಯತ್ಯಾಸವನ್ನುಂಟು ಮಾಡಬಹುದು ನೀವು ಕೋಶ ವಿಭಜನೆಯ ಮರವನ್ನು ಈ ದಿಕ್ಕಿನಲ್ಲಿ ಅಥವಾ ಕೆಳಮುಖ ದಿಕ್ಕಿನಲ್ಲಿ ಮಾತ್ರ ಸಾಗಿಸಬಹುದು ಎಂದು ಇದು ಸೂಚಿಸುತ್ತದೆ ಆದರೆ ಯಮನಾಕಾ ಶಿನ್ಯಾ ಯಮನಾಕಾ ಅವರ ಮೂಲ ಕೆಲಸದಿಂದ ಇದನ್ನು ಇತ್ತೀಚೆಗೆ ಬದಲಾಯಿಸಲಾಗಿದೆ ಆದ್ದರಿಂದ ನೀವು ಇಂಡ್ಯೂಸ್ಡ್ ಪ್ಲುರಿಪೊಟೆಂಟ್ ಕಾಂಡಕೋಶಗಳನ್ನು ಸಂಕ್ಷಿಪ್ತವಾಗಿ ಉತ್ಪಾದಿಸಬಹುದು ಎಂದು ಅವರು ತೋರಿಸಿದರು ಅವುಗಳನ್ನು ಐಪಿಎಸ್ ಕೋಶಗಳು ಎಂದು ಕರೆಯಲಾಗುತ್ತದೆ ಯಾವ ಐಪಿಎಸ್ಸಿ ಕೋಶಗಳನ್ನು ಪುನರುತ್ಪಾದನೆ ಮಾಡಲಾಗಿದೆ ನೀವು ಫೈಬ್ರೊಬ್ಲಾಸ್ಟ್ ನಂತೆ ವಿಭಿನ್ನ ಕೋಶವನ್ನು ಅಂತ್ಯಗೊಳಿಸಬಹುದು ಮತ್ತು ಮೂಲ ಕಾಂಡಕೋಶವನ್ನು ಉತ್ಪಾದಿಸಲು ನೀವು ಅದನ್ನು ಪುನರುತ್ಪಾದಿಸಬಹುದು ಪ್ರಬುದ್ಧ ಕೋಶಗಳನ್ನು ಪ್ಲುರಿಪೊಟೆಂಟ್ ಆಗಲು ಇವುಗಳನ್ನು ಪುನರುತ್ಪಾದಿಸಲಾಗುತ್ತದೆ ಈ ಐಪಿಎಸ್ಸಿ ತಂತ್ರಜ್ಞಾನದ ಸಾಮರ್ಥ್ಯಗಳು ಯಾವುವು ಏಕೆಂದರೆ ತಾತ್ವಿಕವಾಗಿ ನೀವು ವಯಸ್ಕ ಅಂಗಾಂಶಗಳಿಂದ ಐಪಿಎಸ್ಸಿ ಕೋಶಗಳನ್ನು ಪಡೆಯಬಹುದು ಇದು ಭ್ರೂಣಗಳ ಅಗತ್ಯವನ್ನು ಬೈಪಾಸ್ ಮಾಡುವುದು ಮಾತ್ರವಲ್ಲ ಆದರೆ ರೋಗಿಗೆ ಹೊಂದಿಕೆಯಾಗುವ ರೀತಿಯಲ್ಲಿ ಮಾಡಬಹುದು ಇದರ ಅರ್ಥವೇನೆಂದರೆ ಪ್ರತಿ ರೋಗಿಯು ತನ್ನದೇ ಆದ ಪ್ಲುರಿಪೊಟೆಂಟ್ ಕಾಂಡಕೋಶವನ್ನು ಉತ್ಪಾದಿಸಬಹುದು ಮತ್ತು ಇದುವೇ ವೈಯಕ್ತಿಕಗೊಳಿಸಿದ ಔಷಧದ ವಿಶೇಷತೆ ಐಪಿಎಸ್ಸಿ ಗಳ ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ಇದು ದೀರ್ಘಕಾಲದವರೆಗೆ ಪ್ರಕಟವಾಗುವ ರೋಗಗಳನ್ನು ಅನುಕರಿಸಬಲ್ಲದು ಮತ್ತು ಐಪಿಎಸ್ಸಿ ಗಳನ್ನು ಬಳಸಿಕೊಂಡು ಇನ್ ವಿಟ್ರೋ ದಲ್ಲಿ ಅಧ್ಯಯನ ಮಾಡಲಾಗುವುದಿಲ್ಲ ಆದರೆ ಇನ್ನೂ ಅವು ಆ ಹಂತದಿಂದ ದೂರವಿರುತ್ತವೆ ಅಲ್ಲಿ ನೀವು ವೈಯಕ್ತಿಕ ಔಷಧಿಗಾಗಿ ಚಿಕಿತ್ಸಕ ದೃಷ್ಟಿ ಇಂದ ಐಪಿಎಸ್ಸಿ ಕೋಶಗಳ ಎಂಜಿನಿಯರಿಂಗ್ ಬಗ್ಗೆ ಯೋಚಿಸಬಹುದು ಇದು ಕಾಂಡಕೋಶಗಳ ಬಗ್ಗೆ ಕೇವಲ ಒಂದು ವಿಶಾಲ ಪರಿಚಯವಾಗಿದೆ ಈಗ ಸಾಮಾನ್ಯವಾಗಿ ಈ ಎಲ್ಲಾ ಜೀವಕೋಶಗಳನ್ನು ನೀವು ನೋಡಿದರೆ ಈ ವಿಭಿನ್ನ ಕೋಶ ಪ್ರಕಾರಗಳಲ್ಲಿ ಅಂದರೆ ಸ್ನಾಯು ಕೋಶವು ಹೆಚ್ಚು ಉದ್ದವಾಗಿರುತ್ತದೆ ಮೂಳೆ ಕೋಶದ ಆಕಾರಕ್ಕೆ ವಿರುದ್ಧವಾಗಿ ಇದು ಕೊಬ್ಬಿನ ಕೋಶ ಸ್ನಾಯು ಕೋಶ ಮತ್ತು ನರ ಕೋಶದ ಆಕಾರವಾಗಿದೆ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಗಳಿವೆ ನೀವು ನೋಡುವುದೇನೆಂದರೆ ಈ ಕೋಶಗಳು ವಿಭಿನ್ನ ಫಿನೋಟೈಪ್ ಅನ್ನು ಹೊಂದಿವೆ ಅವು ಸಾಮಾನ್ಯ ಎಂಎಸ್ಸಿ ಯಿಂದ ಬಂದಿದ್ದರೂ ಅವು "ಫಿನೋಟೈಪಿಕಲಿ ವಿಭಿನ್ನವಾಗಿವೆ" ಆದ್ದರಿಂದ ಮಿಸೆಂಕೈಮಲ್ ಕಾಂಡಕೋಶಗಳ ಪೂರ್ವಗಾಮಿ ಒಂದೇ ಆಗಿರುತ್ತದೆ ಈ ಪ್ರತಿಯೊಂದು ಜೀವಕೋಶಕ್ಕೂ ವಿಭಿನ್ನ ಫಿನೋಟೈಪ್ ಗಳಿವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆಕಾರವು ಕೋಶ ಪ್ರಕಾರಕ್ಕೆ ಪರಸ್ಪರ ಸಂಬಂಧ ಹೊಂದಿದೆಯೆಂದು ತೋರುತ್ತದೆ ಮತ್ತು ಈ ಪ್ರತಿಯೊಂದು ಜೀವಕೋಶದ ಪ್ರಕಾರಗಳು ನಿರ್ದಿಷ್ಟ ಕಾರ್ಯವನ್ನು ಹೊಂದಿವೆ ಜೀವಕೋಶಗಳ ಕಾರ್ಯವು ಆಕಾರಕ್ಕೆ ನೇರವಾಗಿ ಸಂಬಂಧಿಸಿದಿಯೇ ಮತ್ತು ಅವಲಂಬನೆಯ ಸ್ವರೂಪವೇನು ಎಂಬುದು ಇಲ್ಲಿ ಪ್ರಶ್ನೆಯಾಗಿದೆ ಆಕಾರವು ಕಾರ್ಯವನ್ನು ನಿರ್ಧರಿಸುತ್ತದೆ ಅಥವಾ ಕಾರ್ಯವು ಆಕಾರವನ್ನು ನಿರ್ಧರಿಸುತ್ತದೆ ಅದು ಕೇಳಲೇಬೇಕಾದ ಪ್ರಶ್ನೆಯಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಯಾವಾಗಲೂ ಜಿನೋಟೈಪ್ ಫಿನೋಟೈಪ್ ಅನ್ನು ನಿರ್ದೇಶಿಸುತ್ತದೆ ಎಂದು ಭಾವಿಸುತ್ತೇವೆ ಆದರೆ ಆದಾಗ್ಯೂ ಫಿನೋಟೈಪ್ ಅನ್ನು ಬದಲಾಯಿಸುವ ಮೂಲಕ ನಾವು ಕಾಂಡಕೋಶಗಳ ಕಾರ್ಯವನ್ನು ಬದಲಾಯಿಸಬಹುದು ಅಂತಹ ಒಂದು ಸಂಶೋಧನಾ ಪತ್ರಿಕೆಯಲ್ಲಿ ನಾವು ಎಚ್ಎಂಎಸ್ಸಿ ಬಗ್ಗೆ ಚರ್ಚಿಸುತ್ತೇವೆ ಅಂದರೆ ಮಾನವ ಮಿಸೆಂಕೈಮಲ್ ಕಾಂಡಕೋಶಗಳ ಡಿಫ್ಫೆರೆನ್ಶಿಯೇಷನ್ ಎಂದರ್ಥ ಇವು ಅಡಿಪೋಸ್ ಅಥವಾ ಕೊಬ್ಬಿನ ಕೋಶಗಳು ಮತ್ತು ಆಸ್ಟಿಯೋಬ್ಲಾಸ್ಟ್ ಅಥವಾ ಮೂಳೆ ಕೋಶಗಳಾಗಿ ಪ್ರತ್ಯೇಕಗೊಳ್ಳುತ್ತವೆ ಈಗ ಈ ಪ್ರಯೋಗಗಳಲ್ಲಿ ಗಮನಾರ್ಹವಾದ ಅವಲೋಕನವೆಂದರೆ ಆಸ್ಟಿಯೋಬ್ಲಾಸ್ಟ್ ನ ವಿರುದ್ಧ ಅಡಿಪೋಸ್ ಕೋಶವಾಗಿ ಬೇರ್ಪಡಿಸುವ ನಿರ್ಧಾರವು ಸಾಮಾನ್ಯವಾಗಿ "ಕೋಶ ಸಾಂದ್ರತೆ" ಯ ಮೇಲೆ ಅವಲಂಬಿತವಾಗಿರುತ್ತದೆ ಈ ಕೋಶಗಳನ್ನು ಲೇಪಿಸಿದ ಸಾಂದ್ರತೆಯು ಈ ಕೋಶಗಳನ್ನು ಪ್ರತ್ಯೇಕಿಸುವ ವಂಶಾವಳಿಯಲ್ಲಿ ಬಲವಾದ ಸಂಬಂಧವನ್ನು ಹೊಂದಿದೆ ಎಂದು ತೋರುತ್ತದೆ ಒಟ್ಟಾರೆ ಪ್ರತಿಕ್ರಿಯೆಯನ್ನು ನಿರ್ಧರಿಸುವ ಏಕೈಕ ವಿಷಯವೆಂದರೆ "ಬೆಳವಣಿಗೆಯ ಅಂಶಗಳು" ಎಂದು ಊಹಿಸಬಹುದು ಆದರೆ ಜೀವಕೋಶದ ಸಾಂದ್ರತೆಯು ಮುಖ್ಯವಾಗಿದೆ ಹಾಗಾದರೆ ಈ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಕೋಶಗಳ ಸಾಂದ್ರತೆ ಮತ್ತು ಬೆಳವಣಿಗೆಯ ಅಂಶಗಳ ನಡುವಿನ ಸಂಬಂಧವೇನು ಜೀವಕೋಶದ ಸಾಂದ್ರತೆಯು ಜೀವಕೋಶದ ಆಕಾರ ಮತ್ತು ಕೋಶದ ಆಕಾರವು ಡಿಫ್ಫೆರೆನ್ಶಿಯೇಷನ್ ಮೇಲೆ ಪರಿಣಾಮ ಬೀರುವ ಈ ಚಿತ್ರವನ್ನು ನಾವು ಊಹಿಸಬಹುದು ಇದು ಫಿನೋಟೈಪ್ ಎಂದು ನಾವು ಹೇಳುತ್ತಿದ್ದೇವೆ ಮೂಲಭೂತವಾಗಿ ಇದು ಜೀವಕೋಶದ ಸಾಂದ್ರತೆಯಿಂದ ಪರೋಕ್ಷವಾಗಿ ನಿಯಂತ್ರಿಸುವ ಫಿನೋಟೈಪ್ ಮತ್ತು ನಂತರ ಈ ಫಿನೋಟೈಪ್ ಈ ಒಟ್ಟಾರೆ ಪ್ರತಿಕ್ರಿಯೆಯನ್ನು ನಿರ್ದೇಶಿಸುತ್ತದೆ ಸಂಶೋಧಕರು ಪ್ರಾರಂಭಿಸಿದ ಸಂಗತಿಯೆಂದರೆ ಅವರು ಈ ಪ್ರಯೋಗಗಳನ್ನು ಮಾಡಿದರು ಇದರಲ್ಲಿ ಅವರು ಸೆಂಟಿಮೀಟರ್ ಚದರಕ್ಕೆ ಒಂದು ಸಾವಿರ ಕೋಶಗಳಲ್ಲಿ ಅಥವಾ ಇಪ್ಪತ್ತೈದು ಪಟ್ಟು ಹೆಚ್ಚಿನ ಸಾಂದ್ರತೆಗಳಲ್ಲಿ ವಿವಿಧ ಸಾಂದ್ರತೆಗಳಲ್ಲಿ ಲೇಪನ ಮಾಡುವ ಮೂಲಕ ಎಚ್ಎಂಎಸ್ಸಿ ಗಳನ್ನು ಬೆಳೆಸಿದರು ಅಂದರೆ ಪ್ರತಿ ಸೆಂಟಿಮೀಟರ್ ಚದರಕ್ಕೆ ಇಪ್ಪತ್ತೈದು ಸಾವಿರ ಕೋಶಗಳು ನಂತರ ಅವರು ಕರಗಬಲ್ಲ ಕ್ಯೂ ಅಥವಾ ಬೆಳವಣಿಗೆಯ ಅಂಶವಾದ ಮತ್ತೊಂದು ಅಂಶವನ್ನು ಕೂಡ ಸೇರಿಸಿದರು ಮತ್ತು ಅಡಿಪೋಜೆನಿಕ್ ಮೀಡಿಯಾ ದಲ್ಲಿ ಈ ಪ್ರಯೋಗಗಳನ್ನು ಮಾಡಿದರು ಇದು ಸಾಮಾನ್ಯವಾಗಿ ಅಡಿಪೋಸೈಟ್ಗಳು ಅಥವಾ ಆಸ್ಟಿಯೋಜೆನಿಕ್ ಮೀಡಿಯಾ ದಲ್ಲಿ ಎಚ್ಎಂಎಸ್ಸಿ ಗಳ ಡಿಫ್ಫೆರೆನ್ಶಿಯೇಷನ್ ಅನ್ನು ಪ್ರೇರೇಪಿಸುತ್ತದೆ ಅಲ್ಲಿ ಈ ಮೀಡಿಯಾ ದಲ್ಲಿ ಇರುವ ರಾಸಾಯನಿಕ ಅಂಶಗಳು ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಅನ್ನು ಪ್ರೇರೇಪಿಸುತ್ತದೆ ಕಡಿಮೆ ಸಾಂದ್ರತೆಯಲ್ಲಿ ಕೋಶಗಳನ್ನು ಲೇಪಿಸಿದಾಗ ಅವರು ಕಂಡುಕೊಂಡದ್ದು ಎಲ್ಲಾ ಎಚ್ಎಂಎಸ್ಸಿ ಗಳು ಆಸ್ಟಿಯೋಬ್ಲಾಸ್ಟ್ ಗಳಾಗಿ ಡಿಫ್ಫೆರೆನ್ಶಿಯೇಟ್ ಆಗಿವೆ ಮತ್ತು ಮೀಡಿಯಾ ಗಳ ಸೇರ್ಪಡೆ ಕೂಡ ಯಾವುದೇ ಪ್ರಭಾವ ಬೀರಲಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಪ್ರತಿ ಚದರ ಸೆಂಟಿಮೀಟರ್ ಗೆ ಜೀವಕೋಶದ ಬಿತ್ತನೆ ಸಾಂದ್ರತೆಯಲ್ಲಿ ಇಪ್ಪತ್ತೈದು ಸಾವಿರ ಅಡಿಪೋಸೈಟ್ ಗಳಾಗಿ ಡಿಫ್ಫೆರೆನ್ಶಿಯೇಟ್ ಆಗಿವೆ ಕಡಿಮೆ ಸಾಂದ್ರತೆ ಆಸ್ಟಿಯೋಬ್ಲಾಸ್ಟ್ ಗಳನ್ನು ಮತ್ತು ಹೆಚ್ಚಿನ ಸಾಂದ್ರತೆಯಲ್ಲಿ ಸಮಯದ ಕಾರ್ಯವಾಗಿ ಅಡಿಪೋಸೈಟ್ ಗಳನ್ನು ಪಡೆಯಬಹುದು ಕೋಶ ಲೇಪನ ಸಾಂದ್ರತೆಯು ಎಂಎಸ್ಸಿ ಗಳೊಂದಿಗೆ ಪ್ರಭಾವ ಬೀರುತ್ತದೆ ಎಂದು ಸೂಚಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಕೋಶ ಸಾಂದ್ರತೆಯು ಜೀವಕೋಶದ ಆಕಾರದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಎಂದು ನಮ್ಮ ವಾದವಾಗಿದ್ದು ಮತ್ತು ನೀವು ಈ ನಿರ್ದಿಷ್ಟ ಪ್ರದೇಶದಲ್ಲಿ ಏನು ಮಾಡುತ್ತಿದ್ದೀರಿ ಎಂಬುದನ್ನು ನಾವು ನೋಡಬಹುದು ಈ ನಿರ್ದಿಷ್ಟ ಪೆಟ್ಟಿಗೆಯಲ್ಲಿ ಏಕಕಾಲದಲ್ಲಿ ಲೇಪಿತವಾದ ಹತ್ತು ಕೋಶಗಳ ವಿರುದ್ಧ ಒಂದೇ ಕೋಶವನ್ನು ಪ್ಲೇಟ್ ಮಾಡಿದಾಗ ನೀವು ನೋಡುವುದೇನೆಂದರೆ ಹೆಚ್ಚಿನ ಸಾಂದ್ರತೆಯಲ್ಲಿ ಕೋಶಗಳನ್ನು ಲೇಪಿಸುವುದರ ಪರೋಕ್ಷ ಪರಿಣಾಮವೆಂದರೆ ಒಂದು ಕೋಶವನ್ನು ಹರಡಲು ಅನುಮತಿಸಲಾದ ಪ್ರದೇಶವು ಕಡಿಮೆ ಮತ್ತು ಮೊದಲನೆಯದಾಗಿ ಜೀವಕೋಶಗಳನ್ನು ಹರಡುವ ಪ್ರದೇಶವು ಇಲ್ಲಿ ಕಡಿಮೆ ಮತ್ತು ನಂತರ ಇಲ್ಲಿ ಜೀವಕೋಶಗಳು ಹರಡುವ ಪ್ರದೇಶವು ಹೆಚ್ಚು ಅಲ್ಲದೆ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಎಂಬ ಈ ವಿದ್ಯಮಾನವಿದೆ ಮತ್ತು ಈ ವಿದ್ಯಮಾನಗಳಲ್ಲಿ ಜೀವಕೋಶಗಳು ಪರಸ್ಪರ ಸಂಪರ್ಕಿಸಿದಾಗ ಕೋಶ ವಿಭಜನೆಯು ನಿಲ್ಲುತ್ತದೆ ಒಂದು ಅರ್ಥದಲ್ಲಿ ನೀವು ಇಲ್ಲಿ ನೋಡುವುದೇನೆಂದರೆ ಸಾಂದ್ರತೆಯು ಜೀವಕೋಶದ ಆಕಾರವನ್ನು ಪರೋಕ್ಷವಾಗಿ ಪ್ರಭಾವಿಸುತ್ತದೆ ಎಂದು ಇದು ತೋರಿಸುತ್ತದೆ ಈ ಕೋಶದ ಆಕಾರ ಅಥವಾ ಕೋಶದ ಗಾತ್ರವೇ ವಿಭಿನ್ನ ಪಥದ ಸ್ವರೂಪವನ್ನು ನಿರ್ಧರಿಸುತ್ತದೆ ಆದಾಗ್ಯೂ ಈ ನಿರ್ದಿಷ್ಟ ಪ್ರಯೋಗದಲ್ಲಿ ಆ ಪ್ರಶ್ನೆಗೆ ಉತ್ತರಿಸುವುದು ಕಷ್ಟ ಏಕೆಂದರೆ ಹೆಚ್ಚಿನ ಸಾಂದ್ರತೆ ಇದ್ದಾಗ ಬೆಳವಣಿಗೆಯ ಅಂಶಗಳು ಮತ್ತು ಜೀವಕೋಶಗಳು ಸ್ರವಿಸುವ ಇತರ ವಿಷಯಗಳು ಪಾತ್ರವಹಿಸುವ ಸಾಧ್ಯತೆಯಿದೆ ಪರಸ್ಪರ ಸ್ಪರ್ಶಿಸುವ ಕೋಶಗಳೂ ಸಹ ಡಿಫ್ಫೆರೆನ್ಶಿಯೇಷನ್ ನಲ್ಲಿ ಒಂದು ಪಾತ್ರವನ್ನು ವಹಿಸಬಹುದು ಆದ್ದರಿಂದ ಜೀವಕೋಶದ ಆಕಾರ ಮಾತ್ರವೇ ಎಂದು ಕೇಳಲು ಕೋಶದ ಆಕಾರವು ಎಂಎಸ್ಸಿ ಯನ್ನು ಪ್ರಭಾವಿಸಬಹುದೇ ಆ ಪ್ರಶ್ನೆಯನ್ನು ಕೇಳಲು ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ಮೈಕ್ರೊ ಫ್ಯಾಬ್ರಿಕೇಶನ್ ಅನ್ನು ಬಳಸಿದ್ದಾರೆ ಮತ್ತು ಮೇಲ್ಮೈ ಹಿನ್ನೆಲೆಯಲ್ಲಿ ಮೈಕ್ರೊ ಫ್ಯಾಬ್ರಿಕೇಶನ್ ನಲ್ಲಿ ಏನಿದೆ ಎಂಬುದು ಮಾದರಿಯಾಗಿದೆ ಆದ್ದರಿಂದ ಫೋಕಲ್ ಅಂಟಿಕೊಳ್ಳುವಿಕೆಯ ಸನ್ನಿವೇಶದಲ್ಲಿ ಮೈಕ್ರೊ ಫ್ಯಾಬ್ರಿಕೇಶನ್ ಎಂದರೇನು ಎಂದು ನೀವು ನೋಡಿದ್ದೀರಿ ನೀವು ಈ ದ್ವೀಪಗಳನ್ನು ಬಹಳ ಸಣ್ಣ ಚುಕ್ಕೆಗಳಿಂದ ವಿನ್ಯಾಸಗೊಳಿಸಬಹುದು ಅಥವಾ ಈ ಚದರ ಮಾದರಿಯನ್ನು ದೊಡ್ಡ ಪ್ರದೇಶದೊಂದಿಗೆ ಮಾಡಬಹುದು ಈ ಪ್ರದೇಶಗಳು ಅಂಟಿಕೊಳ್ಳುವವು ಮತ್ತು ಈ ಪ್ರದೇಶವು ಅಂಟಿಕೊಳ್ಳುವಂತಿಲ್ಲ ಅವರು ಬದಲಾಯಿಸಿದ್ದು ದ್ವೀಪದ ಪ್ರದೇಶ ಅವರು ಕಂಡುಕೊಂಡದ್ದು ದ್ವೀಪದ ಗಾತ್ರವನ್ನು ಬದಲಿಸಿದಾಗ ಇದು ದ್ವೀಪದ ಗಾತ್ರ ಮತ್ತು ಅದು y ಅಕ್ಷವು ಡಿಫ್ಫೆರೆನ್ಶಿಯೇಷನ್ ವ್ಯಾಪ್ತಿಯಾಗಿದೆ ಎಂದು ಹೇಳೋಣ ಸಂಶೋಧಕರು ಕಂಡುಕೊಂಡ ಸಂಗತಿಯೆಂದರೆ ದ್ವೀಪದ ಗಾತ್ರದ ಹೆಚ್ಚಳದೊಂದಿಗೆ ಅವರು ಈ ಕೆಳಗಿನವುಗಳನ್ನು ಗಮನಿಸಿದರು ಇದು ಆಸ್ಟಿಯೋಜೆನಿಕ್ ಮತ್ತು ಇದು ಅಡಿಪೋಜೆನಿಕ್ ಆಗಿದೆ ದ್ವೀಪದ ಗಾತ್ರದಲ್ಲಿನ ಹೆಚ್ಚಳವು ಸಣ್ಣ ದ್ವೀಪದ ಗಾತ್ರದ ಮೇಲೆ ಹೆಚ್ಚು ಪ್ರಮುಖವಾದ ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ದೊಂದಿಗೆ ಭೇದಾತ್ಮಕ ಸ್ಥಿತಿಯನ್ನು ಬದಲಾಯಿಸುತ್ತದೆ ಈ ಪರಿಸರವು ಹೆಚ್ಚು ಆಸ್ಟಿಯೋಜೆನಿಕ್ ಆಗಿರುತ್ತದೆ ಆದ್ದರಿಂದ ದ್ವೀಪದ ಗಾತ್ರವು ಹೆಚ್ಚು ಆಗಿದ್ದರೆ ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಮತ್ತು ಕಡಿಮೆ ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಆಗುತ್ತದೆ ದ್ವೀಪದ ಗಾತ್ರವನ್ನು ಕಡಿಮೆಯಿದ್ದರೆ ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಮತ್ತು ಕಡಿಮೆ ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಆಗುತ್ತದೆ ಈಗ ಅವರು ಕೋಶಗಳನ್ನು ನೋಡಿದಾಗ ಆಸ್ಟಿಯೋಜೆನಿಕ್ ವಂಶಾವಳಿಯಾಗಿ ಭಿನ್ನವಾಗಿರುವ ಜೀವಕೋಶಗಳ ಸಂದರ್ಭದಲ್ಲಿ ಬಲವಾದ ಒತ್ತಡದ ನಾರುಗಳಿವೆ ಮತ್ತು ಸಣ್ಣ ದ್ವೀಪಗಳಲ್ಲಿ ಅಡಿಪೋಜೆನಿಕ್ ಸಂದರ್ಭದಲ್ಲಿ ಯಾವುದೇ ಒತ್ತಡದ ಫೈಬರ್ ಇರಲಿಲ್ಲ ಮತ್ತೆ ಕೋಶದ ಸಾದೃಶ್ಯಕ್ಕೆ ಟೆಂಟ್ ನಂತೆ ಹೆಚ್ಚಿನ ಪ್ರಮಾಣದ ಒತ್ತಡದ ನಾರುಗಳು ಸೈಟೋಸ್ಕೆಲಿಟಲ್ ಸೆಳೆತದ ಮಟ್ಟವನ್ನು ಬರೆಯಬೇಕಾದರೆ ಇದು ಕಡಿಮೆ ಇದು ಹೆಚ್ಚು ಎಂದು ಇರುತ್ತದೆ ಆದ್ದರಿಂದ ಟೆನ್ಷನ್ ಮತ್ತು ವಂಶಾವಳಿಯ ಡಿಫ್ಫೆರೆನ್ಶಿಯೇಷನ್ ನಡುವೆ ಈ ಸಂಬಂಧವನ್ನು ಹೊಂದಿದ್ದೀರಿ ಅಡಿಪೋಜೆನಿಕ್ನಲ್ಲಿ ಟೆನ್ಷನ್ ಕಡಿಮೆ ಮತ್ತು ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಇದೆ ಟೆನ್ಷನ್ ಹೆಚ್ಚಾದಾಗ ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಇರುತ್ತದೆ ಟೆನ್ಷನ್ ಅನ್ನು ಉಂಟುಮಾಡುವ ಮೂಲಕ ಡಿಫ್ಫೆರೆನ್ಶಿಯೇಷನ್ ಸ್ಥಿತಿಯನ್ನು ನಿಯಂತ್ರಿಸಬಹುದು ಎಂದು ಅವರ ಪ್ರಶ್ನೆ ಆಗಿರುತ್ತದೆ ROCK ರೊ ಕೈನೇಸ್ ಅನ್ನು ಬಳಸಿಕೊಂಡು ಟೆನ್ಷನ್ ಯನ್ನು ಉಂಟುಮಾಡಿದ ನಂತರ ಅವರು ಕೇಳಿದ ಪ್ರಶ್ನೆ ಮತ್ತು ಅವರು ಕಂಡುಕೊಂಡದ್ದು ಸೈಟೋಸ್ಕೆಲಿಟಲ್ ಟೆನ್ಷನ್ ಅನ್ನು ನೇರವಾಗಿ ಮಧ್ಯಸ್ಥಿಕೆ ವಹಿಸುವ ಸಿಗ್ನಲಿಂಗ್ ಮಾರ್ಗಗಳಲ್ಲಿ ಇದು ಒಂದು ಸೈಟೊ ಡಿ ಅಥವಾ ವೈ 27632 ರ ಎರಡು ಹನಿಗಳನ್ನು ಸೇರಿಸಿದರೆ ಅವರು ಕಂಡುಕೊಂಡದ್ದು ವೈ 27632 ROCK ಪ್ರತಿರೋಧಕ ಮತ್ತು ಸೈಟೋ ಡಿ ಆಕ್ಟಿನ್ ಡಿಪೋಲಿಮರೈಸಿಂಗ್ ಅಣುವಾಗಿದೆ ಮತ್ತೊಮ್ಮೆ ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಇಳಿಯುತ್ತದೆ ಇದು ಆಸ್ಟಿಯೊ ಡಿಫ್ಫೆರೆನ್ಶಿಯೇಷನ್ ಮತ್ತು ಇದು ಅಡಿಪೋ ಡಿಫ್ಫೆರೆನ್ಶಿಯೇಷನ್ ನೀವು ಒತ್ತಡವನ್ನು ಕಡಿಮೆ ಮಾಡಿದರೆ ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಇಳಿಯುತ್ತದೆ ನೀವು ಟೆನ್ಷನ್ ಅನ್ನು ಲೋಡ್ ಮಾಡಿದರೆ ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಹೆಚ್ಚಾಗುತ್ತದೆ ಈ ಫಲಿತಾಂಶಗಳು ಎಂಎಸ್ಸಿ ಸೈಟೋಸ್ಕೆಲಿಟಲ್ ಸೆಳೆತವನ್ನು ಅವಲಂಬಿಸಿರುತ್ತದೆ ಎಂದು ತೋರಿಸುತ್ತದೆ ಅದರೊಂದಿಗೆ ನಾನು ಇಲ್ಲಿಗೆ ನಿಲ್ಲಿಸುತ್ತೀನಿ ಇಂದು ನಾವು ಚರ್ಚಿಸಿದ್ದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆಕಾರ ಅಥವಾ ಟೆನ್ಷನ್ ದಂತಹ ವಿಷಯಗಳನ್ನು ಪ್ರಚೋದಿಸುವ ಮೂಲಕ ಕಾಂಡಕೋಶಗಳ ಸಂದರ್ಭದಲ್ಲಿ ಮಿಸೆಂಕೈಮಲ್ ಕಾಂಡಕೋಶಗಳಲ್ಲಿ ನೀವು ಅದರ ವ್ಯತ್ಯಾಸ ಅಥವಾ ಮಾರ್ಗಗಳನ್ನು ಪ್ರಚೋದಿಸಬಹುದು ಹೆಚ್ಚಿನ ಪ್ರಮಾಣದ ಒತ್ತಡದೊಂದಿಗೆ ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಮತ್ತು ಟೆನ್ಷನ್ ಅನ್ನು ಕಡಿಮೆ ಮಾಡುವುದು ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಗೆ ಕಾರಣವಾಗುತ್ತದೆ ಮತ್ತು ಈ ಸೆಳೆತದ ಬದಲಾವಣೆಯು ಜೀವಕೋಶದ ಆಕಾರವನ್ನು ಬದಲಾಯಿಸುವುದಕ್ಕೂ ಸಂಬಂಧಿಸಿದೆ ಕಡಿಮೆ ಒತ್ತಡದ ಸಂದರ್ಭದಲ್ಲಿ ಜೀವಕೋಶಗಳು ಹೆಚ್ಚು ದುಂಡಾಗಿರುತ್ತವೆ ಮತ್ತು ಹೆಚ್ಚು ಟೆನ್ಷನ್ ಗೊಂಡಾಗ ಹೆಚ್ಚು ಸೈಟೋಸ್ಕೆಲಿಟನ್ ಹೊಂದಿರುವುದಿಲ್ಲ ಅವುಗಳು ಹೆಚ್ಚು ಉದ್ದವಾದ ಮತ್ತು ಹೆಚ್ಚಾಗಿ ಜೀವಕೋಶದ ವಿಸ್ತರಿಸಿದ ಸಂರಚನೆಯ ರಚನೆಗಳಾಗಿರುತ್ತದೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು